ಹಲೋ ಈ ವಿಭಾಗದಲ್ಲಿ ಪ್ರಾಯೋಗಿಕ ಸಂಶೋಧನಾ ಚಟುವಟಿಕೆಗಳ ಕುರಿತು ಚರ್ಚೆಯ ಭಾಗವಾಗಿ ನಮ್ಮ ಸಂಶೋಧನಾ ಪ್ರಯೋಗಾಲಯದಲ್ಲಿ ನಾವು ಸುರಕ್ಷತೆಯನ್ನು ನೋಡುತ್ತೇವೆ ಆದ್ದರಿಂದ ಈಗ ಸುರಕ್ಷತೆಯು ತುಂಬಾ ಬೋರ್ಡ್ ವಿಷಯವಾಗಿದೆ ಇದು ಅನೇಕ ವಿಷಯದ ಕೆಲಸ ಸ್ಥಿತಿಯ ಪರಿಸ್ಥಿತಿಗಳಲ್ಲಿ ಹೆಚ್ಚಿನ ವಿವರಗಳೊಂದಿಗೆ ವ್ಯವಹರಿಸಲ್ಪಟ್ಟ ವಿಷಯವಾಗಿದೆ ಹಾಗಾಗಿ ನಾವು ಇಲ್ಲಿ ಏನು ಮಾಡಲಿದ್ದೇವೆ ಸಂಕ್ಷಿಪ್ತವಾಗಿ ಕೇವಲ ತಮ್ಮ ಪ್ರಯೋಗಾಲಯದಲ್ಲಿ ಜನರು ಎದುರಿಸುತ್ತಿರುವ ಕೆಲವು ಸಾಮಾನ್ಯ ಸಂಗತಿಗಳಿಗೆ ಸಂಬಂಧಿಸಿದ ಸುರಕ್ಷತೆಯ ನಿರ್ದಿಷ್ಟ ಅಂಶಗಳನ್ನು ಹೈಲೈಟ್ ಮಾಡುತ್ತಾರೆ ಸುರಕ್ಷತೆಯ ಕುರಿತು ಹೆಚ್ಚು ವಿಸ್ತಾರವಾದ ಚರ್ಚೆಯನ್ನು ನೀವು ಬಯಸಿದರೆ ಸುರಕ್ಷತೆಯ ಮೇಲೆ ಕೇಂದ್ರೀಕರಿಸಿದ ಕೋರ್ಸುಗಳಿಗೆ ನೀವು ಹಾಜರಾಗಬೇಕಾಗಿದೆ ಮತ್ತು ನಾನು ಹೈಲೈಟ್ ಮಾಡುವ ಕೆಲವು ಅಂಶಗಳು ಇಲ್ಲಿರುವ ಈ ಸಂಕ್ಷಿಪ್ತ ವಿಭಾಗದಲ್ಲಿ ಇವೆಲ್ಲವೂ ಅಲ್ಲಿರುವ ಸುರಕ್ಷತಾ ಕೋರ್ಸುಗಳಲ್ಲಿ ಹೆಚ್ಚಿನ ವಿವರಗಳನ್ನು ವಿವರಿಸುತ್ತವೆ ಅವುಗಳಲ್ಲಿ ಹಲವರು ಅಂತರರಾಷ್ಟ್ರೀಯವಾಗಿ ಇವೆ ನೀವು ಖಚಿತವಾಗಿ ಅಂದರೆ ಸುರಕ್ಷತೆಗೆ ಸಂಬಂಧಿಸಿದ ಅಸ್ತಿತ್ವದ ವ್ಯಾಪ್ತಿಯನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು ಆ ಕೋರ್ಸುಗಳನ್ನು ತೆಗೆದುಕೊಳ್ಳಬೇಕು ಈಗ ಕೈಗಾರಿಕಾ ವ್ಯವಸ್ಥೆಯಲ್ಲಿ ಸುರಕ್ಷತೆ ಇದೆ ಇದು ಸಂಶೋಧನಾ ಪ್ರಯೋಗಾಲಯದಲ್ಲಿ ಸಹ ಇದೆ ಕೈಗಾರಿಕಾ ಸೆಟ್ಟಿಂಗ್ ಮತ್ತು ಸಂಶೋಧನಾ ಪ್ರಯೋಗಾಲಯ ಸೆಟ್ಟಿಂಗ್ಗಳ ನಡುವೆ ಒಂದು ಪ್ರಮುಖ ವ್ಯತ್ಯಾಸವಿದೆ ಕೈಗಾರಿಕಾ ವ್ಯವಸ್ಥೆಯಲ್ಲಿ ಸಾಮಾನ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಉದ್ಯಮದಲ್ಲಿ ಕೈಗೊಳ್ಳುವ ಚಟುವಟಿಕೆಗಳು ನಿಜವಾಗಿಯೂ ಉತ್ತಮವಾಗಿ ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ಸಮಯದ ಆ ಚಟುವಟಿಕೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಿವೆ ಆದ್ದರಿಂದ ಅವರು ಅನುಸರಿಸುವ ಕಾರ್ಯವಿಧಾನಗಳು ಅವು ಹೊಂದಿರುವ ಸುರಕ್ಷತಾ ಸಾಧನಗಳು ಮತ್ತು ಅವರು ಗಮನಹರಿಸುವ ಸುರಕ್ಷತೆಯ ಅಂಶಗಳು ಪ್ರತಿ ವ್ಯಕ್ತಿಯಲ್ಲೂ ಉತ್ತಮವಾಗಿ ವ್ಯಾಖ್ಯಾನಿಸಲ್ಪಡುತ್ತವೆ ಸಂಶೋಧನಾ ಪ್ರಯೋಗಾಲಯದಲ್ಲಿ ವಾಸ್ತವವಾಗಿ ಸಾಕಷ್ಟು ವಿರುದ್ಧವಾಗಿದೆ ನಾವು ಹೊಸ ಪ್ರಯೋಗಗಳನ್ನು ಮಾಡಲು ಪ್ರಯತ್ನಿಸುತ್ತಿರುವ ಹೆಚ್ಚಿನ ಸಮಯ ನಾವು ಹೊಸ ಪ್ರಯೋಗಾತ್ಮಕ ಸಿದ್ಧತೆಗಳನ್ನು ಮಾಡುತ್ತಿದ್ದೇವೆ ಮತ್ತು ನಮ್ಮ ಪ್ರಯೋಗದಲ್ಲಿ ಇನ್ನೂ ಕೆಲವು ಹೊಸ ವೈಶಿಷ್ಟ್ಯಗಳನ್ನು ನಾವು ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ನಾವು ಅನೇಕ ವೇಳೆ ವಿವಿಧ ದಿಕ್ಕುಗಳಲ್ಲಿ ಗಡಿಗಳನ್ನು ತಳ್ಳುತ್ತೇವೆ ನಾವು ಹೆಚ್ಚು ಜಾಗರೂಕರಾಗಿರಲು ಅಗತ್ಯವಿರುವ ಪ್ರಯೋಗದ ಅಂಶಗಳನ್ನು ಹುಡುಕುವಲ್ಲಿ ನಾವು ಹೆಚ್ಚು ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕು ಮತ್ತು ನೀವು ಹೆಚ್ಚು ಪ್ರಯತ್ನದಲ್ಲಿ ತೊಡಗಿಸಬೇಕಾದರೆ ಮತ್ತು ಪ್ರಯೋಗವನ್ನು ಸುರಕ್ಷಿತವಾಗಿ ಕೈಗೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಿ ಪ್ರಯೋಗಾಲಯದಲ್ಲಿ ನಿಮಗಾಗಿ ಮತ್ತು ಸಲಕರಣೆಗಳಿಗಾಗಿ ಮತ್ತು ಪ್ರಯೋಗಗಳಲ್ಲೂ ಸಹ ಇರುವ ಎಲ್ಲ ಜನರಿಗೆ ಸುರಕ್ಷತೆಯು ಮುಖ್ಯವಾಗಿದೆ ಈಗ ಸುರಕ್ಷತೆಯು ಸಂಸ್ಕೃತಿಯ ಒಂದು ಅಂಶವಾಗಿದೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ನೀವು ನಿಮ್ಮೊಳಗೆ ನಿರ್ಮಿಸಬೇಕಾದ ವಿಷಯವೆಂದರೆ ಅದು ರಾತ್ರಿಯೇ ಆಗುವುದಿಲ್ಲ ಅದು ನಿಮಗೆ ತಿಳಿದಿಲ್ಲ ಅದು ಕೆಲವು ವಿಧಾನಗಳನ್ನು ಅನುಸರಿಸಿ ಕೇವಲ ವಿಷಯವಲ್ಲ ಇದು ಸುರಕ್ಷತೆಯ ಪ್ರಕ್ರಿಯೆಯಲ್ಲಿ ಭಾಗಿಯಾಗುತ್ತಿದೆ ಮತ್ತು ಕೇವಲ ನಂತರ ನಿಮ್ಮ ಕೆಲಸದ ಸ್ಥಳವನ್ನು ಅತ್ಯಂತ ಸುರಕ್ಷಿತ ಕೆಲಸದ ಸ್ಥಳವಾಗಿ ಮಾಡಲು ನಿಮಗೆ ನಿಜವಾಗಿ ತಿಳಿದಿರಬಹುದು ಈಗ ಒಂದು ವಿಶಿಷ್ಟವಾದ ಪ್ರಯೋಗಾಲಯದಲ್ಲಿ ನೀವು ತಿಳಿದಿರುವಂತಹ ಸಾಮಾನ್ಯವಾದ ಪ್ರಯೋಗಾಲಯದಲ್ಲಿ ನೀವು ಕಾಣುವ ಕೆಲವು ವಿಷಯಗಳು ನಿಮಗೆ ತಿಳಿದಿರುವ ಔಪಚಾರಿಕ ಮಾರ್ಗಗಳು ನಿಮಗೆ ತಿಳಿದಿರುವ ವಿಳಾಸ ಮಾಡುವ ಮೂಲಕ ನೀವು ಸುರಕ್ಷಿತ ರೀತಿಯಲ್ಲಿ ಮಾಡುತ್ತಿರುವಿರಿ ಮೊದಲನೆಯದು ಇದರಲ್ಲಿ ನೀವು ಹೆಚ್ಚಿನ ರಾಸಾಯನಿಕಗಳನ್ನು ನೋಡುತ್ತೀರಿ ಆದ್ದರಿಂದ ರಾಸಾಯನಿಕಗಳು ಹೆಚ್ಚಿನ ಪ್ರಯೋಗಾಲಯಗಳಲ್ಲಿ ಬಹಳ ಸಾಮಾನ್ಯವಾಗಿದೆ ನಿಮಗೆ ತಿಳಿದಿದೆ ಆಮ್ಲಗಳು ನೀವು ಬೇಸ್ಗಳನ್ನು ಹೊಂದಿದ್ದೀರಿ ನೀವು ಹೊಂದಿರುವಿರಿ ಇರಬಹುದು ಪುಡಿ ಮಾದರಿಗಳು ಜೈವಿಕ ಮಾದರಿಗಳು ಮತ್ತು ಇನ್ನೂ ಇರಬಹುದು ಆದ್ದರಿಂದ ಎಲ್ಲ ಮಾದರಿಗಳು ವೈವಿಧ್ಯಮಯ ಮಾದರಿಗಳಾಗಿದ್ದು ಎಲ್ಲವು ರಾಸಾಯನಿಕವಾಗಿರುತ್ತವೆ ಆದ್ದರಿಂದ ನೀವು ಪ್ರಯೋಗಾಲಯದಲ್ಲಿ ಇರುವ ಹಲವಾರು ರಾಸಾಯನಿಕಗಳನ್ನು ಹೊಂದಿರಬಹುದು ಆದ್ದರಿಂದ ನೀವು ಸುರಕ್ಷಿತವಾಗಿ ನಿರ್ವಹಿಸಲು ಕೆಲವು ಮಟ್ಟದ ಔಪಚಾರಿಕ ಗಮನ ಅಗತ್ಯವಿರುವ ವಿಷಯ ಲ್ಯಾಬ್ನಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಇನ್ನೊಂದು ವಿಷಯವೆಂದರೆ ವಿದ್ಯುತ್ ಲ್ಯಾಬ್ನಲ್ಲಿರುವ ಮೂಲಭೂತ ಮೂಲಸೌಕರ್ಯವನ್ನು ಕನಿಷ್ಠಗೊಳಿಸಲು ನೀವು ಬಯಸುವ ಯಾವುದೇ ಲ್ಯಾಬ್ ಅಂದರೆ ದೀಪಗಳು ಆಗಿರಬಹುದು ಅದು ಅಭಿಮಾನಿಗಳು ಆಗಿರಬಹುದು ಅದು ನಿಮಗೆ ತಿಳಿದಿರಬಹುದು ತಾಪಮಾನ ನಿಯಂತ್ರಣಾ ವ್ಯವಸ್ಥೆ ಅದು ಯಾವುದಾದರೂ ನಿಮ್ಮ ಪ್ರಯೋಗಕ್ಕೆ ನೀವು ಬಳಸುವ ಕೇವಲ ವಿದ್ಯುತ್ ಉಪಕರಣಗಳಿಗೆ ಮಾತ್ರ ವಿದ್ಯುತ್ ಅಗತ್ಯವಿರುತ್ತದೆ ಆದ್ದರಿಂದ ವಿದ್ಯುನ್ಮಾನವು ಲ್ಯಾಬ್ಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಮತ್ತೊಂದು ವಿಷಯವಾಗಿದೆ ಮತ್ತು ನಾವು ಹೆಚ್ಚಾಗಿ ಪ್ರತಿದಿನವೂ ನೋಡುತ್ತಿರುವ ಸಂಗತಿಯಾಗಿರುವ ಕಾರಣದಿಂದಾಗಿ ನಾವು ಸಾಮಾನ್ಯವಾಗಿ ತೆಗೆದುಕೊಳ್ಳುವ ಸಂಗತಿಗಳಲ್ಲಿ ಒಂದಾಗಿದೆ ಆದರೆ ವಾಸ್ತವವಾಗಿ ನಾವು ವಿದ್ಯುತ್ಗೆ ಸಂಬಂಧಿಸಿದಂತೆ ತಿಳಿದಿರಬೇಕಾದ ಹಲವಾರು ಮಹಾನ್ ವಿಷಯಗಳಿವೆ ಖಚಿತಪಡಿಸಿಕೊಳ್ಳಲು ನಾವು ಅದನ್ನು ಸುರಕ್ಷಿತವಾಗಿ ನಿರ್ವಹಿಸುತ್ತೇವೆ ಲ್ಯಾಬ್ಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಮೂರನೇ ವಿಷಯವೆಂದರೆ ನೀರು ನೀವು ಯಾವಾಗಲೂ ತಿಳಿದಿರುವಿರಿ ನಿಮಗೆ ಕೆಲವು ರೀತಿಯ ಸಿಂಕ್ ಅಥವಾ ವಾಶ್ಬಾಸಿನ್ ಇರಬಹುದು ಕ್ಲೀನ್ ಗಾಜಿನ ಪಾತ್ರೆಗಳು ಇರಬಹುದು ನಿಮ್ಮ ಕೈಗಳು ಇರಬಹುದು ನೀವು ಮಾಡಬಹುದಾದ ಕೆಲವು ವಿಭಿನ್ನ ವಿಷಯಗಳು ಆದ್ದರಿಂದ ಏಕರೂಪವಾಗಿ ಲ್ಯಾಬ್ಗಳು ನೀರಿನ ಕೆಲವು ಮೂಲವನ್ನು ಹೊಂದಿವೆ ಆದ್ದರಿಂದ ಪ್ರಯೋಗಾಲಯದಲ್ಲಿ ನೀರಿನ ವ್ಯವಸ್ಥೆ ಮೂರನೆಯ ವಿಷಯವಾಗಿದೆ ಪ್ರಯೋಗಾಲಯಗಳಲ್ಲಿ ನಾಲ್ಕನೇ ವಿಷಯವು ಅನಿಲ ಬಾಟಲಿಗಳು ಖಂಡಿತವಾಗಿಯೂ ನೀವು ಚಲಾಯಿಸುತ್ತಿರುವ ಪ್ರಯೋಗಗಳ ಮೇಲೆ ಅವಲಂಬಿತವಾಗಿದೆ ಆದರೆ ಅನೇಕ ಪ್ರಯೋಗಗಳಿಗೆ ಕೆಲವೊಮ್ಮೆ ಕೆಲವು ರೀತಿಯ ನಿಯಂತ್ರಿತ ವಾತಾವರಣ ಅಗತ್ಯವಿರುತ್ತದೆ ಆದ್ದರಿಂದ ಬಹುಶಃ ನೀವು ಆರ್ಗನ್ ಬಾಟಲಿಯನ್ನು ಹೊಂದಿರಬಹುದು ಅಥವಾ ಬಹುಶಃ ಗಾಳಿಯ ಬಾಟಲಿಯಿರಬಹುದು ಆದರೆ ಬಹುಶಃ ಬಾಟಲಿಯು ಒತ್ತಡಕ್ಕೊಳಗಾದ ಘಟಕವಾಗಿದ್ದು ಸಾರಜನಕ ಬಾಟಲಿಯನ್ನು ನೀವು ಹೊಂದಿರಬಹುದು ಹೆಚ್ಚಿನ ಒತ್ತಡದಲ್ಲಿ ಅದರೊಳಗೆ ಅನಿಲವು ಇರುತ್ತದೆ ಆದ್ದರಿಂದ ನಿಭಾಯಿಸಬೇಕಾದ ಕೆಲವು ವಿಧಾನಗಳಿವೆ ಅದನ್ನು ಸುರಕ್ಷಿತವಾಗಿ ನಿರ್ವಹಿಸಬೇಕು ಆದ್ದರಿಂದ ನಾವು ಲ್ಯಾಬ್ಗಳಲ್ಲಿ ನೋಡುತ್ತಿರುವ ಇತರ ಸಾಮಾನ್ಯ ವಿಷಯವಾಗಿದೆ ಮತ್ತು ಅಂತಿಮವಾಗಿ ಲ್ಯಾಬ್ಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ದೃಷ್ಟಿಕೋನದಿಂದ ಕನಿಷ್ಠ ನಾನು ಹೈಲೈಟ್ ಮಾಡುವ ಇತರ ವಿಷಯವು ಶಾಖ ಮೂಲವಾಗಿದೆ ಬಹುತೇಕ ಎಲ್ಲಾ ನಮ್ಮ ಪ್ರಯೋಗಾಲಯಗಳಲ್ಲಿ ನಮ್ಮ ಬಗೆಯ ತಟ್ಟೆಯೊಂದನ್ನು ನಾವು ಹೊಂದಿದ್ದೇವೆ ಅಲ್ಲಿ ನಾವು ನಮ್ಮ ಮಾದರಿಗಳನ್ನು ಬಿಸಿ ಮಾಡುವೆ ಅಥವಾ ಬಹುಶಃ ನೀವು ಮತ್ತೆ ನಿಮಗೆ ಗೊತ್ತಿರುವ ಅಲ್ಲಿಂದ ತೇವಾಂಶವನ್ನು ತೆಗೆದುಹಾಕುವುದಕ್ಕೆ ಕೆಲವು ಮಾದರಿಗಳನ್ನು ತಯಾರಿಸು ಅಥವಾ ಅಲ್ಲಿ ನೀವು ಕುಲುಮೆಗಳಿವೆ ಮತ್ತು ಉಷ್ಣಾಂಶವು ತಾಪಮಾನದಲ್ಲಿರುತ್ತದೆ ಕೋಣೆಯ ಉಷ್ಣಾಂಶದಿಂದ 1000 ಡಿಗ್ರಿ ಸಿ 1500 ಡಿಗ್ರಿ ಸಿ ವರೆಗೆ ಹೋಗುತ್ತದೆ ಆದ್ದರಿಂದ ಅವುಗಳು ಅತಿ ಹೆಚ್ಚಿನ ಉಷ್ಣತೆ ಮತ್ತು ನೀವು ಕುಲುಮೆಯನ್ನು ನಿರ್ವಹಿಸುವಾಗ ಎಚ್ಚರಿಕೆಯಿಂದ ಇರಬೇಕು ಲಂಬವಾಗಿರುವ ಕುಲುಮೆಗಳೂ ಸಹ ಇವೆ ಸಮತಲವಾದ ಕುಲುಮೆಗಳು ಇವೆ ಬಾಕ್ಸ್ ವಿಧದ ಕುಲುಮೆಗಳಿವೆ ಟ್ಯೂಬ್ ಕೌಟುಂಬಿಕತೆ ಕುಲುಮೆಗಳಿವೆ ನೀವು ಹೊಂದಿರುವ ಕುಲುಮೆಗಳ ವಿಧದಲ್ಲಿ ಸಾಕಷ್ಟು ವಿಭಿನ್ನವಾದದ್ದು ಆದರೆ ಮುಖ್ಯವಾಗಿ ಅವರು ನಿಮ್ಮ ಕೆಲಸದ ಸ್ಥಳಕ್ಕೆ ಶಾಖದ ಮೂಲವನ್ನು ತರಬಹುದು ಅದು ನಿಯಂತ್ರಿಸಬಹುದು ಅದು ಅತಿ ಹೆಚ್ಚಿನ ಉಷ್ಣಾಂಶದಲ್ಲಿ ಚಲಿಸುತ್ತದೆ ಮತ್ತು ಆದ್ದರಿಂದ ನೀವು ಯಾವಾಗ ಎಚ್ಚರವಹಿಸಬೇಕು ಶಾಖದ ಮೂಲವನ್ನು ನಿರ್ವಹಿಸಿ ಆದ್ದರಿಂದ ಇವು ನೀವು ಲ್ಯಾಬ್ನಲ್ಲಿ ಕಾಣುವ ಪ್ರಮುಖ ವಿಷಯಗಳು ಮುಂದಿನ ಕೆಲವು ನಿಮಿಷಗಳಲ್ಲಿ ಲ್ಯಾಬ್ನಲ್ಲಿ ನೀವು ಮಾಡಬಹುದಾದ ಈ ಪ್ರತಿಯೊಂದು ಚಟುವಟಿಕೆಗಳಿಗೆ ಸಂಬಂಧಿಸಿದ ಕೆಲವು ಪ್ರಮುಖ ಸುರಕ್ಷತಾ ಅಂಶಗಳನ್ನು ನೋಡೋಣ ನಾವು ಪ್ರಯೋಗಾಲಯದಲ್ಲಿ ಧರಿಸಿರುವ ಸಾಮಾನ್ಯ ಉಡುಪುಗಳನ್ನು ನಿಮ್ಮೊಂದಿಗೆ ಚರ್ಚಿಸುವುದರ ಮೂಲಕ ಪ್ರಾರಂಭಿಸುತ್ತೇನೆ ಹಾಗಾಗಿ ನಿಯಮಿತವಾಗಿ ಧರಿಸುವುದು ಒಳ್ಳೆಯದು ಮತ್ತು ಉತ್ತಮವಾದ ಸಾಮಾನ್ಯ ವಸ್ತುಗಳು ನೀವು ಮೊದಲು ಮಾಡುತ್ತಿರುವ ಅನೇಕ ಸಂಗತಿಗಳಿಗೆ ಸ್ವಯಂಚಾಲಿತವಾಗಿ ಸುರಕ್ಷತೆಯನ್ನು ಬೆಳೆಸಿಕೊಳ್ಳುವ ಲ್ಯಾಬ್ ಕೋಟ್ ಧರಿಸುವುದು ಒಳ್ಳೆಯದು ಆದ್ದರಿಂದ ನೀವು ಲ್ಯಾಬ್ಗೆ ಬಂದ ಕ್ಷಣ ನೀವು ಲ್ಯಾಬ್ ಕೋಟ್ ಇರಬೇಕು ಮತ್ತು ನೀವು ಅದನ್ನು ಹಾಕಬೇಕು ನೀವು ತಕ್ಷಣವೇ ಕೆಲವು ಸುರಕ್ಷತೆಯನ್ನು ಸೇರಿಸುವಂತಹ ಸರಳ ವಿಷಯವಾಗಿದೆ ಆದ್ದರಿಂದ ನಿಮಗೆ ತಿಳಿದಿದ್ದರೆ ಕೆಲವು ಹನಿಗಳು ನಿಮ್ಮ ಮೇಲೆ ಸುತ್ತುವಂತಹ ಅವರು ನೇರವಾಗಿ ನಿಮ್ಮ ಮೇಲೆ ಬೀಳುವುದಿಲ್ಲ ಅವರು ನಿಮ್ಮ ಲ್ಯಾಬ್ ಕೋಟ್ನಲ್ಲಿ ಬರುತ್ತಾರೆ ಎಂದು ಅನೇಕ ವಿಷಯಗಳು ಆದ್ದರಿಂದ ಇದು ನಿಮಗೆ ಕೆಲವು ರಕ್ಷಣೆಯನ್ನು ನೀಡುತ್ತದೆ ಮತ್ತು ಇಂದು ನಾನು ನಿಮಗೆ ತೋರಿಸಲು ಹೋಗುತ್ತಿರುವ ಅತ್ಯಂತ ಹೆಚ್ಚಿನ ವಸ್ತುಗಳು ಬಹಳ ಅಗ್ಗವಾಗಿದೆ ಖರೀದಿಸಲು ಬಹಳ ಸುಲಭ ಮತ್ತು ಆದ್ದರಿಂದ ಅವುಗಳು ನಿಮಗೆ ಹೆಚ್ಚು ವೆಚ್ಚವಾಗುವುದಿಲ್ಲ ಆದರೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಅವರು ನಿಮಗೆ ಸುರಕ್ಷತೆಯನ್ನು ಹೆಚ್ಚಿಸುತ್ತವೆ ನಾನು ಹೇಳಿದಂತೆ ನಿಯಮಿತವಾಗಿ ನೀವು ಬಳಸುವ ಒಂದು ಲ್ಯಾಬ್ ಕೋಟ್ ಖಂಡಿತವಾಗಿಯೂ ನೀವು ಹೊಂದಿರಬೇಕು ಲ್ಯಾಬ್ನಲ್ಲಿ ನೀವು ಹೊಂದಿರುವ ಇತರ ಸಾಮಾನ್ಯ ವಿಷಯವೆಂದರೆ ನಿಮಗೆ ತಿಳಿದಿರುವ ಒಂದು ಕೈಗವಸುಗಳು ಇವು ನೈಟ್ರೋ ಗ್ಲೋವ್ಸ್ ಸುತ್ತಲೂ ಇರುವ ಇತರ ಕೈಗವಸುಗಳನ್ನು ನಾನು ನಿಮಗೆ ತೋರಿಸುತ್ತೇನೆ ಆದ್ದರಿಂದ ಇದು ನೀವು ಧರಿಸಬಹುದಾದ ಪ್ರಮಾಣಿತ ವಿಷಯ ನಮ್ಮ ಮೊದಲ ರಕ್ಷಣೆಯೆಂದರೆ ನಮ್ಮ ಚರ್ಮ ಮತ್ತು ನೀವು ಮಾದರಿಗಳನ್ನು ನಿಭಾಯಿಸುತ್ತಿದ್ದೀರಾ ಎಂದು ನೀವು ತಿಳಿದಿರುವಿರಿ ನಿಮ್ಮ ಕೈಯಲ್ಲಿರುವ ಮಾದರಿಗಳನ್ನು ನೀವು ಹಾಕಬೇಕೆಂದು ನೀವು ತಿಳಿದಿರುವಿರಿ ನಂತರ ನೀವು ಕೈಗವಸುಗಳನ್ನು ಹೊಂದಿಲ್ಲದಿದ್ದರೆ ನಿಮ್ಮ ಬೆರಳುಗಳ ರಂಧ್ರಗಳನ್ನು ತುಂಬಬಹುದು ಆದ್ದರಿಂದ ಅದು ಯಾವುದಾದರೂ ನಿಮಗೆ ತಿಳಿದಿದೆಯೇ ಕಾರ್ಬನ್ ಸ್ಯಾಂಪಲ್ ಅಥವಾ ನೀವು ಬಳಸುತ್ತಿರುವ ಯಾವುದೇ ಮಾದರಿಯು ವಿಷಕಾರಿ ಎಂದು ಕರೆಯುವ ವಿಷಯ ಏನು ಎಂದು ನಿಮಗೆ ತಿಳಿದಿಲ್ಲ ವಾಡಿಕೆಯ ವಿಷಯವಾಗಿ ಆದ್ದರಿಂದ ನೀವು ಏನನ್ನಾದರೂ ನಿರ್ವಹಿಸುತ್ತಿರಬಹುದು ಮತ್ತು ನೀವು ಮಾಡಬಾರದು ವಸ್ತುಗಳ ವಿಷತ್ವದ ಮಟ್ಟವನ್ನು ನಿಖರವಾಗಿ ಏನು ಎಂದು ನೀವು ತಕ್ಷಣ ಎಚ್ಚರವಾಗಿರಬಾರದು ಆದ್ದರಿಂದ ನೀವು ಹಲವಾರು ಪ್ರಯೋಗಗಳನ್ನು ಪ್ರಾರಂಭಿಸಲು ನೀವು ಲ್ಯಾಬ್ನಲ್ಲಿರುವಾಗ ನಿಮ್ಮ ಕೈಗಳಲ್ಲಿ ಜೋಡಿ ಕೈಗವಸುಗಳನ್ನು ಹೊಂದುವುದು ಉತ್ತಮ ಇದು ಸ್ವಯಂಚಾಲಿತವಾಗಿ ನಿಮಗೆ ಕೆಲವು ನಿರೋಧನವನ್ನು ಒದಗಿಸುತ್ತದೆ ಇವುಗಳು ಸಾಕಷ್ಟು ತೆಳ್ಳಗಿರುತ್ತವೆ ಆದ್ದರಿಂದ ನೀವು ನಿರ್ವಹಿಸುತ್ತಿರುವಿರಿ ಎಂಬುದರ ಬಗ್ಗೆ ನೀವು ಸಾಕಷ್ಟು ಅನುಭವವನ್ನು ಹೊಂದಬಹುದು ಆದ್ದರಿಂದ ಅವರು ನಿಮ್ಮ ಪ್ರಯೋಗದ ರೀತಿಯಲ್ಲಿ ಸಿಗುವುದಿಲ್ಲ ಆದರೆ ಅವರು ನಿಮಗೆ ಸಾಕಷ್ಟು ರಕ್ಷಣೆ ನೀಡುತ್ತಾರೆ ನೀವು ಒಂದು ಜೋಡಿ ಕೈಗವಸುಗಳನ್ನು ಧರಿಸುವಾಗ ಅವುಗಳಲ್ಲಿ ಕೆಲವು ನಿರ್ದಿಷ್ಟ ದ್ರಾವಕ ಅಥವಾ ನಿರ್ದಿಷ್ಟ ದ್ರವವನ್ನು ನಿಭಾಯಿಸಬಾರದು ಅಥವಾ ಮಾಡಬಾರದು ಎಂಬುದರ ಬಗ್ಗೆ ನೀವು ಕಾಳಜಿ ವಹಿಸಬೇಕಾಗಿರುವುದು ಮಾತ್ರ ಹಾಗಾಗಿ ಕೈಗವಸು ಸಾಮರ್ಥ್ಯದ ಬಗ್ಗೆ ನೀವು ತಿಳಿದಿರಲೇಬೇಕು ಮತ್ತು ಅದಕ್ಕೆ ತಕ್ಕಂತೆ ಅದನ್ನು ಬಳಸಿ ಆದರೆ ನಾನು ಮಾತನಾಡಲು ಹೋಗುತ್ತಿರುವ ಮೂರನೆಯದು ಸುರಕ್ಷತೆ ಕನ್ನಡಕ ಸರಿಯಾಗಿದೆ ನೀವು ನೋಡುವಂತೆ ನಾನು ಈಗಾಗಲೇ ಜೋಡಿ ಕನ್ನಡಕಗಳನ್ನು ಧರಿಸುತ್ತಿದ್ದೇನೆ ಆದ್ದರಿಂದ ನೀವು ಒಂದು ಜೋಡಿ ಕನ್ನಡಕವನ್ನು ಧರಿಸಿದಾಗ ನೀವು ಬೇರೇನೂ ಧರಿಸುವ ಅಗತ್ಯವಿಲ್ಲ ಎಂದು ಬಹಳಷ್ಟು ಜನರು ಊಹಿಸುತ್ತಾರೆ ವಾಸ್ತವವಾಗಿ ಇದು ಬಹಳ ತಪ್ಪು ಕಲ್ಪನೆ ಆದ್ದರಿಂದ ಸುರಕ್ಷತಾ ಕನ್ನಡಕಗಳು ಕೇವಲ ಜೋಡಿ ಜೋಡಿಗಳಿಂದ ಭಿನ್ನವಾಗಿರುತ್ತವೆ ಇವುಗಳಿಗೆ ಶಕ್ತಿಯಿರುವ ಸಾಮಾನ್ಯ ಗ್ಲಾಸ್ಗಳಿಗೆ ಅವುಗಳಿಗೆ ಕೆಲವು ಶಕ್ತಿ ಇರುತ್ತದೆ ಆದ್ದರಿಂದ ಮೂಲಭೂತವಾಗಿ ಅವುಗಳನ್ನು ನನ್ನ ದೃಷ್ಟಿಗೋಚರಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ ಮತ್ತು ಅದಕ್ಕಾಗಿಯೇ ನಾನು ಅವರನ್ನು ಧರಿಸುತ್ತಿದ್ದೇನೆ ಆದರೆ ಅತ್ಯಂತ ಪ್ರಮುಖವಾದದ್ದು ಈ ಗಾಜಿನ ಎರಡು ಅಂಶಗಳು ಸುರಕ್ಷತಾ ಸಾಧನವಾಗಿ ಅಸಮರ್ಪಕವಾದವುಗಳಾಗಿರುತ್ತವೆ ಮೊದಲನೆಯದಾಗಿ ಅದು ನಿಮಗೆ ಸಂಪೂರ್ಣ ಪ್ರಸಾರವನ್ನು ಒದಗಿಸುವುದಿಲ್ಲ ನನ್ನ ಕಣ್ಣುಗಳ ಭಾಗವು ತೆರೆದಿರುತ್ತದೆ ಎಂದು ನೀವು ನೋಡುವಂತೆ ಈ ಭಾಗವು ತೆರೆದಿರುತ್ತದೆ ಅಗ್ರವು ತೆರೆದಿರುತ್ತದೆ ಕೆಳಗೆ ತೆರೆದಿರುತ್ತದೆ ಹಾಗಾಗಿ ನಾನು ಯಾವುದೇ ಪ್ರಯೋಗವನ್ನು ಮಾಡುತ್ತಿದ್ದಲ್ಲಿ ಯಾವುದಾದರೂ ಕೆಡವಿದ್ದರೆ ಅದು ನನ್ನ ಕಣ್ಣುಗಳನ್ನು ತಲುಪಲು ಯೋಗ್ಯವಾದ ಅವಕಾಶವಿದೆ ಮತ್ತು ಅದರಿಂದ ನಾವು ತಪ್ಪಿಸಬೇಕಾಗಿದೆ ಆದ್ದರಿಂದ ನಿಮ್ಮ ಕಣ್ಣುಗಳ ಉತ್ತಮ ವ್ಯಾಪ್ತಿಯ ಸುರಕ್ಷತೆ ಕನ್ನಡಕಗಳನ್ನು ನಾವು ಹೊಂದಿದ್ದೇವೆ ಹಾಗಾಗಿ ನಾನು ನಿಮಗೆ ತೋರಿಸುವೆನು ಆದ್ದರಿಂದ ಈ ಗಾಜಿನು ಉತ್ತಮವಾಗದ ಒಂದು ಅಂಶವೆಂದರೆ ಇದು ಒದಗಿಸುವ ಕವರೇಜ್ ಆದರೆ ಇದು ಒಂದು ಸುರಕ್ಷತಾ ಸಾಧನವಾಗಿ ಸಾಕಾಗದೇ ಇರುವ ಇನ್ನೊಂದು ಅಂಶವಿದೆ ಮತ್ತು ಅದು ನಿಷ್ಪರಿಣಾಮಕಾರಿಯಾಗುವುದಿಲ್ಲ ಇದು ಕೇವಲ ಗಾಜು ಆದ್ದರಿಂದ ಏನಾದರೂ ಅದನ್ನು ಹೊಡೆಯುವುದಾದರೆ ಅದು ಹೊಂದಿರುವ ಆವೇಗವನ್ನು ಅವಲಂಬಿಸಿ ಗಾಜಿನ ಚೆಲ್ಲಾಪಿಲ್ಲಿಯಾಗಬಹುದು ಆದ್ದರಿಂದ ಗಾಜಿನ ಛಿದ್ರವಾಗಿದ್ದರೆ ನಿಮ್ಮ ಕಣ್ಣುಗೆ ಹೊಡೆಯುವ ಕೆಲವು ವಸ್ತುಗಳಿಗಿಂತಲೂ ಹೆಚ್ಚಾಗಿ ನಿಮ್ಮ ಕಣ್ಣಿಗೆ ಅದು ಹೆಚ್ಚು ಅಪಾಯಕಾರಿಯಾಗಿದೆ ಏಕೆಂದರೆ ಆ ಗಾಜಿನಿಂದ ಈಗಲೂ ನಿಮ್ಮ ಕಣ್ಣನ್ನು ಪ್ರವೇಶಿಸುವ ಗಾಜಿನ ತುಣುಕುಗಳನ್ನು ಹೊಂದಿದೆ ಆದ್ದರಿಂದ ಕಣ್ಣಿನ ಸುರಕ್ಷತಾ ಸಲಕರಣೆಗಳು ಮತ್ತು ನಿಮ್ಮ ಕಣ್ಣುಗಳನ್ನು ಮುಚ್ಚಿರುವುದು ಸಮಂಜಸವಾಗಿ ಮಾಡಬೇಕಾದ ಎರಡು ವಿಷಯಗಳು ಆದ್ದರಿಂದ ಸುರಕ್ಷತಾ ಗಾಜಿನ ಉದಾಹರಣೆ ಇಲ್ಲಿದೆ ಅದನ್ನು ಚೆನ್ನಾಗಿ ಮುಚ್ಚಿರುವುದನ್ನು ನೀವು ನೋಡಬಹುದು ಬದಿಗಳನ್ನು ಸರಿ ಎಂದು ನೀವು ನೋಡಬಹುದು ಈ ಭಾಗವನ್ನು ಕೂಡ ಒಳಗೊಂಡಿದೆ ಮೇಲ್ಭಾಗವನ್ನು ಮುಚ್ಚಲಾಗುತ್ತದೆ ಮತ್ತು ಕೆಳಭಾಗದಲ್ಲಿ ಮುಚ್ಚಲಾಗುತ್ತದೆ ಮತ್ತು ಸಾಮಾನ್ಯವಾಗಿ ಇವುಗಳು ಸ್ವಲ್ಪ ದೊಡ್ಡದಾಗಿರುತ್ತವೆ ಆದ್ದರಿಂದ ನೀವು ನಿಮ್ಮ ಲಿಖಿತ ಕನ್ನಡಕಗಳ ಮೇಲೆ ಅಥವಾ ನಿಮ್ಮ ಪ್ರಮಾಣಿತ ಕನ್ನಡಕಗಳ ಮೇಲೆ ಧರಿಸಬಹುದು ನೀವು ಬಳಸುತ್ತಿರುವಂತಹ ಕನ್ನಡಕ ಆದ್ದರಿಂದ ಅವುಗಳು ನಿರ್ದಿಷ್ಟವಾಗಿ ಆ ರೀತಿಯಲ್ಲಿ ವಿನ್ಯಾಸಗೊಳಿಸಲ್ಪಟ್ಟಿವೆ ಹಾಗಾಗಿ ನಾನು ಇದನ್ನು ಆರಾಮವಾಗಿ ಧರಿಸಬಹುದು ಮತ್ತು ಇದು ನನ್ನ ಕಣ್ಣಿಗೆ ಸರಿಹೊಂದಿಸುತ್ತದೆ ಅದು ನಾನು ಬಳಸುತ್ತಿರುವ ಕನ್ನಡಕಗಳನ್ನು ಕೂಡಾ ಒಳಗೊಂಡಿರುತ್ತದೆ ಆದ್ದರಿಂದ ಇದು ನನ್ನ ಕಣ್ಣಿನ ದೃಷ್ಟಿಗೆ ಯಾವುದೇ ಪರಿಣಾಮ ಬೀರುವುದಿಲ್ಲ ನಾನು ಈಗಲೂ ನೋಡಬೇಕೆಂದು ನಾನು ಬಯಸುತ್ತೇನೆ ಆದರೆ ನನಗೆ ಬಹಳಷ್ಟು ರಕ್ಷಣೆ ನೀಡುತ್ತದೆ ನಿಮಗೆ ಅಸ್ವಸ್ಥತೆ ಉಂಟಾಗುವ ಏಕೈಕ ವಿಷಯವೆಂದರೆ ಆದರೆ ಇಲ್ಲಿ ನೀವು ಕಾಣುವ ಹಲವಾರು ವಿವಿಧ ಕನ್ನಡಕಗಳಿವೆ ಅದು ಇಲ್ಲಿಯೇ ನಿಮಗಾಗಿ ಸ್ವಲ್ಪ ಬಿಸಿಯಾಗಬಹುದು ಆದ್ದರಿಂದ ನೀವು ಎಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೀರಿ ಎಂಬ ಆಧಾರದ ಮೇಲೆ ನೀವು ಆರ್ದ್ರ ವಾತಾವರಣದಲ್ಲಿದ್ದರೆ ನೀವು ಕೆಲಸ ಮಾಡುತ್ತಿದ್ದರೆ ಆ ಕಾರಣಕ್ಕಾಗಿ ಸ್ವಲ್ಪ ಅಹಿತಕರವಾಗಬಹುದು ಆದರೆ ಅದು ನಿಮಗೆ ಒದಗಿಸುವ ಸುರಕ್ಷತೆಯು ಅನಿವಾರ್ಯವಾಗಿದೆ ಮತ್ತು ವಾಸ್ತವವಾಗಿ ಇದು ರಾಸಾಯನಿಕಗಳೊಂದಿಗೆ ಕೆಲಸ ಮಾಡುವುದು ಅವಶ್ಯಕವಲ್ಲ ರಾಸಾಯನಿಕ ಸೋರಿಕೆಯ ಸಂದರ್ಭದಲ್ಲಿ ನಿಮಗೆ ಸಹಾಯವಾಗುವಂತಹ ಅಂಶಗಳನ್ನು ನಾನು ಎತ್ತಿ ತೋರಿಸಿದ್ದೇನೆ ಆದರೆ ನೀವು ನಿಜವಾಗಿಯೂ ಸಹ ಗೋಡೆಯ ಮೇಲೆ ಉಗುರು ಹಾಕಿದರೆ ಉಗುರು ಸ್ಲಿಪ್ಸ್ ಮತ್ತು ಅದು ಹಾರಿಹೋಗುತ್ತದೆ ಎಂದು ಎಂದು ಸಂಭವಿಸುವ ಸಾಮಾನ್ಯ ವಿಷಯವಾಗಿದೆ ಮತ್ತು ಅದು ಹಾರಿಹೋದಾಗ ಅದು ಎಲ್ಲಿ ಹಾರಿಹೋಗುತ್ತದೆ ಎಂಬ ಬಗ್ಗೆ ನಿಮಗೆ ಯಾವುದೇ ನಿಯಂತ್ರಣವಿಲ್ಲ ಅದು ಸುಲಭವಾಗಿ ವ್ಯಕ್ತಿಯ ಕಣ್ಣನ್ನು ಹೊಡೆಯಬಹುದು ಆದ್ದರಿಂದ ಅವರು ಕೇವಲ ಉಗುರು ಹೊಡೆಯುವ ಸ್ಥಳದಲ್ಲಿ ಅನೇಕ ಅಪಘಾತಗಳು ನಡೆಯುತ್ತವೆ ಮತ್ತು ಅದು ವ್ಯಕ್ತಿಯ ಕಣ್ಣನ್ನು ಮುಟ್ಟುತ್ತದೆ ಇದು ಕೇವಲ ಕೆಲವು ನೂರು ರೂಪಾಯಿಗಳಷ್ಟು ವೆಚ್ಚವಾಗಬಲ್ಲ ಸರಳ ಸಾಧನ ಅಥವಾ ಕೆಲವು ಡಾಲರ್ಗಳಾಗಬಹುದು ನೀವು ಕೆಲವು ವಿದೇಶಿ ಸ್ಥಳದಲ್ಲಿ ಅದನ್ನು ಖರೀದಿಸಿದರೆ ಅದು ನಿಮ್ಮ ಕಣ್ಣಿನ ಸುರಕ್ಷತೆಯನ್ನು ಹೆಚ್ಚಿನ ಮಟ್ಟದಲ್ಲಿ ಒದಗಿಸುತ್ತದೆ ಮತ್ತು ಈ ಗ್ಲಾಸ್ಗಳು ವಿಭಿನ್ನ ಶೈಲಿಯಲ್ಲಿ ಲಭ್ಯವಿದೆ ಆದ್ದರಿಂದ ಅವುಗಳಲ್ಲಿ ಕೆಲವು ನಿಜವಾಗಿಯೂ ಉತ್ತಮವಾಗಿ ವ್ಯಾಖ್ಯಾನಿಸಲಾಗಿದೆ ಮತ್ತು ಸರಿಯಾಗಿ ನಿರ್ದೇಶಿಸಲ್ಪಟ್ಟಿರುವ ಸರಂಧ್ರತೆಯು ಕೆಲವು ಪ್ರಮಾಣದಲ್ಲಿ ಗಾಳಿಯ ಅಡ್ಡ ಹರಿಯುವಿಕೆಯು ಒಂದು ಸ್ಪಿಲ್ ಗ್ರಹಿಕೆಯಿಂದ ನಿಮ್ಮನ್ನು ಒದಗಿಸುವ ರಕ್ಷಣೆಗೆ ಧಕ್ಕೆಯಾಗದಂತೆ ಮಾಡುತ್ತದೆ ಎಂಬುದನ್ನು ಖಾತ್ರಿಪಡಿಸುತ್ತದೆ ಆದ್ದರಿಂದ ಅವುಗಳಲ್ಲಿ ಕೆಲವು ಸುರಕ್ಷತಾ ಸಾಧನಗಳು ಪ್ರಚಲಿತವಾಗಿದೆ ನಾನು ನಿಮಗೆ ಸ್ವಲ್ಪ ಹೆಚ್ಚು ತೋರಿಸುತ್ತೇನೆ ರೈಟ್ ನಾವು ಈಗ ನಿರ್ದಿಷ್ಟ ಸುರಕ್ಷತಾ ಸಾಧನಗಳನ್ನು ನೋಡುತ್ತೇವೆ ಮತ್ತು ಆ ಸಾಧನಗಳ ಕೆಲವು ವೈಶಿಷ್ಟ್ಯಗಳನ್ನು ನಾನು ಹೈಲೈಟ್ ಮಾಡುತ್ತೇನೆ ನಾನು ಧರಿಸುತ್ತಿದ್ದ ಗಾಗಿಲ್ಗಳನ್ನು ನಿಮಗೆ ತೋರಿಸುವ ಮೂಲಕ ನಾನು ಪ್ರಾರಂಭಿಸಿದೆ ಆ ಗಾಗಿಲ್ಗಳಲ್ಲಿ ನಾವು ಸಾಕಷ್ಟು ವೈವಿಧ್ಯತೆಯನ್ನು ಹೊಂದಿದ್ದೇವೆ ಎಂದು ನಾನು ಗಮನಿಸಬೇಕಾಗಿದೆ ಹಾಗಾಗಿ ನಾನು ನಿನ್ನನ್ನು ತೋರಿಸುವೆನೆಂದರೆ ಆದರೆ ಇದೇ ರೀತಿಯ ಹಲವಾರು ಇತರ ಆವೃತ್ತಿಗಳಿವೆ ಇದು ವಿಭಿನ್ನ ಉದ್ದೇಶಗಳನ್ನು ಪೂರೈಸುತ್ತದೆ ಹಾಗಾಗಿ ಅದರೊಂದಿಗೆ ಸಂಬಂಧಿಸಿದ ಬಲವಾದ ಪ್ರಜ್ವಲಿಸುವಿಕೆಯನ್ನು ನೀವು ನೋಡುತ್ತಿರುವ ಸಂದರ್ಭದಲ್ಲಿ ಇದು ಕೆಲವು ಹೆಚ್ಚುವರಿ ರಕ್ಷಾಕವಚವನ್ನು ಹೊಂದಿದೆ ಮತ್ತು ನೀವು ಒಂದು ಗುರಾಣಿ ಏನಾದರೂ ಸಹ ಮೂಲಭೂತವಾಗಿ ನಿಮ್ಮ ಮುಖವನ್ನು ಆವರಿಸುವ ಗುರಾಣಿ ಇದು ನಿಮ್ಮ ಮುಖದ ದೊಡ್ಡ ವಿಶಾಲ ಪ್ರದೇಶವನ್ನು ಒಳಗೊಳ್ಳುತ್ತದೆ ನಂತರ ನೀವು ಕೆಲವು ಇತರ ಪ್ರಕಾರದ ಪ್ರಯೋಗಗಳನ್ನು ಮಾಡಲು ಬಳಸಿಕೊಳ್ಳಬಹುದು ಆದ್ದರಿಂದ ಇವುಗಳು ನೀವು ಬಳಸಬಹುದಾದ ಕೆಲವು ವಿಭಿನ್ನ ರೀತಿಯ ಸುರಕ್ಷತಾ ಸಾಧನಗಳಾಗಿವೆ ಇದು ನಿಮ್ಮ ಕಣ್ಣುಗಳನ್ನು ಮುಖ್ಯವಾಗಿ ರಕ್ಷಿಸುತ್ತದೆ ಆದರೆ ನಿಮ್ಮ ಮುಖದ ನ್ಯಾಯೋಚಿತ ಭಾಗವನ್ನು ಕೂಡಾ ಒಳಗೊಂಡಿರುತ್ತದೆ ಆದ್ದರಿಂದ ಇದು ಕೆಲವು ಉಪಕರಣಗಳು ನಾನು ಹೇಳುವುದೇನೆಂದರೆ ಬಹಳಷ್ಟು ವೈವಿಧ್ಯಮಯವಾಗಿದೆ ನೀವು ಅದರ ಬಗ್ಗೆ ನೋಡಿದರೆ ಇವುಗಳ ಹಲವಾರು ಆವೃತ್ತಿಗಳನ್ನು ನೀವು ಕಾಣಬಹುದು ಅದನ್ನು ಉದ್ದೇಶಿಸಲಾಗುವುದು ಮತ್ತು ನಿರ್ದಿಷ್ಟ ಉದ್ದೇಶಕ್ಕಾಗಿ ನೀವು ನಿರ್ದಿಷ್ಟಪಡಿಸಿದ್ದೀರಿ ಆದ್ದರಿಂದ ನೀವು ಅದನ್ನು ನಿಜವಾಗಿಯೂ ನೋಡಬೇಕು ಮತ್ತು ಅದನ್ನು ಕಂಡುಕೊಳ್ಳಿ ಮತ್ತು ಅದನ್ನು ಖರೀದಿಸಬೇಕು ನೀವು ಮಾಡುತ್ತಿರುವ ಪ್ರಯೋಗಗಳ ಆಧಾರದ ಮೇಲೆ ನೀವು ಧೂಳಿನಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಬೇಕಾಗುತ್ತದೆ ಆದ್ದರಿಂದ ಧೂಳು ನೀವು ಮತ್ತೊಮ್ಮೆ ನೀವು ಬಳಸುತ್ತಿರುವ ಮಾದರಿಯನ್ನು ಅವಲಂಬಿಸಿರುತ್ತದೆ ಮತ್ತು ಇದು ಮಾದರಿಯ ವಿವರಣೆಯನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಇದು ಸರಳವಾದ ಧೂಳಿನ ಮುಖವಾಡವಾಗಿದ್ದು ಇದು ನೀವು ಪಡೆಯುವಂತಹ ಒಂದು ಶಸ್ತ್ರಚಿಕಿತ್ಸಾ ಧೂಳು ಮುಖವಾಡದ ರೀತಿಯದ್ದು ನಾನು ಇಲ್ಲಿ ಗಮನಸೆಳೆದಿದ್ದೇನೆ ಮತ್ತು ಇದು ನಿಮಗೆ ಸುಲಭವಾಗಿ ತಿಳಿದಿದೆ ನಿಮಗೆ ತಿಳಿದಿದೆ ವೈದ್ಯಕೀಯ ಅಂಗಡಿಗಳು ಅಥವಾ ಔಷಧಿ ಅಂಗಡಿಗಳು ನಂತರ ನೀವು ಅವುಗಳನ್ನು ಬಳಸಬಹುದು ಆದರೆ ಇದು ನಿಮ್ಮ ಪ್ರಯೋಗಗಳನ್ನು ಅವಲಂಬಿಸಿರುತ್ತದೆ ಕೆಲವು ನಿರ್ದಿಷ್ಟ ಉದ್ದೇಶಗಳಿಗಾಗಿ ಇದು ಸಾಕಷ್ಟು ಇರಬಹುದು ನಿರ್ದಿಷ್ಟ ವಿಧದ ಮಾದರಿಗಳೊಂದಿಗೆ ಇದು ಹೆಚ್ಚು ನಿಷ್ಪರಿಣಾಮಕಾರಿಯಾಗಬಹುದು ಆದ್ದರಿಂದ ಇದು ನಿಮಗೆ ಸೂಕ್ತವಾದುದಾಗಿದೆ ಅಥವಾ ಇಲ್ಲವೇ ಎಂಬುದನ್ನು ನೀವು ಜಾಗ್ರತೆಯಿಂದಿರಬೇಕು ಆದ್ದರಿಂದ ನೀವು ಅದನ್ನು ಸರಿಯಾಗಿವೆಯೇ ಎಂದು ಕಂಡುಹಿಡಿಯಬೇಕು ಆದರೆ ಅದು ಸಾಕಷ್ಟು ವೇಳೆ ನೀವು ಅದನ್ನು ಬಳಸಲು ಒಂದು ಸ್ಥಾನದಲ್ಲಿರಬೇಕು ಈಗ ನಾನು ನಿಮಗೆ ತೋರಿಸುವೆಂದರೆ ಧೂಳಿನೊಂದಿಗೆ ವ್ಯವಹರಿಸುವ ಹೆಚ್ಚು ವಿಸ್ತಾರವಾದ ಮುಖವಾಡ ಇಲ್ಲಿ ಮುಂಭಾಗದಲ್ಲಿ ಕೆಲವು ಫಿಲ್ಟರ್ಗಳು ಇವೆ ಅದನ್ನು ನೀವು ಯಾವ ರೀತಿಯ ಫಿಲ್ಟರ್ ಅನ್ನು ಬಳಸಲು ಬಯಸುತ್ತೀರಿ ಎಂಬುದನ್ನು ಆಯ್ಕೆ ಮಾಡಬಹುದು ತದನಂತರ ಅದನ್ನು ಬಳಸಿ ಅದು ಸಂಪೂರ್ಣವಾಗಿ ನಿಮ್ಮನ್ನು ಆವರಿಸಲಿದೆ ನೀವು ಅದನ್ನು ಹಾಗೆ ಮಾಡಿದರೆ ಅದು ಸಂಪೂರ್ಣವಾಗಿ ನಿಮ್ಮ ಮೂಗುವನ್ನು ಮುಚ್ಚುತ್ತದೆ ಮತ್ತು ನಂತರ ನೀವು ಉಸಿರಾಡುವ ಯಾವುದೇ ಸಾಧನವನ್ನು ಈ ಸಾಧನದ ಮೂಲಕ ಫಿಲ್ಟರ್ ಮಾಡಲಾಗುವುದು ಆದ್ದರಿಂದ ಇದು ನಿಮ್ಮ ಪ್ರಯೋಗದ ಭಾಗವಾಗಿ ಕಂಡುಬರುವ ಯಾವುದೇ ನಿರ್ದಿಷ್ಟ ರಾಸಾಯನಿಕದ ಧೂಳಿನಿಂದ ನಿಮ್ಮನ್ನು ರಕ್ಷಿಸಲು ಹೆಚ್ಚು ವಿಸ್ತಾರವಾದ ಮತ್ತು ನಿಮಗೆ ತಿಳಿದಿರುವ ಸಾಧನವಾಗಿದೆ ನಾವು ಪ್ರಯೋಗಾಲಯದಲ್ಲಿ ಮಾಡುವ ಶಾಖದ ಸಂಗತಿಗಳಿಗೆ ಸಂಬಂಧಿಸಿದ ಸುರಕ್ಷತೆಯ ಭಾಗವಾಗಿ ಬಹುಶಃ ಪ್ರಮುಖ ವಿಷಯ ಬಿಸಿನೀರಿನ ವಸ್ತುಗಳನ್ನು ಬಿಸಿಯಾಗಿರುವ ಅಥವಾ ಬಿಸಿಯಾಗಿರುವಂತಹ ಉಪಕರಣಗಳನ್ನು ನಿರ್ವಹಿಸುತ್ತಿದೆ ನೇರವಾಗಿ ಮುಂದಕ್ಕೆ ಉಷ್ಣ ಸಾಮರ್ಥ್ಯದ ಕೈಗವಸುಗಳು ಶಾಖದಿಂದ ನ್ಯಾಯವಾದ ಬಿಟ್ ಅನ್ನು ನಿಭಾಯಿಸಬಹುದು ಮತ್ತು ಶಾಖದಿಂದ ನಿಮ್ಮ ಕೈಗಳನ್ನು ರಕ್ಷಿಸುತ್ತವೆ ಆದ್ದರಿಂದ ಇವುಗಳು ಸ್ವಲ್ಪ ದೊಡ್ಡ ಕೈಗವಸುಗಳು ನೀವು ಧರಿಸಿದರೆ ಸಾಮಾನ್ಯವಾಗಿ ಮಾದರಿಗಳನ್ನು ನಿಭಾಯಿಸಲು ಸ್ವಲ್ಪ ತೊಡಕಾಗಿರುತ್ತದೆ ಆದರೆ ನೀವು ಬಿಸಿಯಾಗಿರಬಹುದು ಅಥವಾ ನೀವು ಮಾಡಬೇಕಾದ ಕೆಲವು ಮಾದರಿಯನ್ನು ನೀವು ಹಿಡಿದಿಟ್ಟುಕೊಳ್ಳುತ್ತಿದ್ದರೆ ನೀವು ಅವುಗಳನ್ನು ಬಳಸಿಕೊಳ್ಳಬೇಕು ಹ್ಯಾಂಡಲ್ ಸ್ವಲ್ಪ ಬಿಸಿಯಾಗಿರುವ ಕೆಲವು ಮಾದರಿ ಆದರೆ ಈ ಕೈಗವಸುಗಳು ಲಭ್ಯವಿವೆ ಮತ್ತು ಇದು ಪ್ರಯೋಗಾಲಯದಲ್ಲಿನ ಸುರಕ್ಷತಾ ಸಲಕರಣೆಗಳಿಗೆ ಸೇರಿಸುತ್ತದೆ ನಿಮ್ಮ ಲ್ಯಾಬ್ಗಳಲ್ಲಿ ಈ ಕೈಗವಸುಗಳ ಒಂದು ಸೆಟ್ ಅನ್ನು ನೀವು ಹೊಂದಿರಬೇಕು ಇದರಿಂದ ನಿಮಗೆ ಅಗತ್ಯವಿರುವಂತೆ ನೀವು ಅವುಗಳನ್ನು ಬಳಸಬಹುದು ಇದು ನಿಮಗೆ ತೋರಿಸಬೇಕಾದ ಮತ್ತೊಂದು ಜೋಡಿ ಕೈಗವಸುಗಳು ಇವುಗಳು ವಾಸ್ತವವಾಗಿ ನಿರ್ದಿಷ್ಟವಾಗಿ ನಿರ್ವಹಿಸಲು ಅರ್ಥ ಮತ್ತು ಅವು ಹೆಚ್ಚು ಆಮ್ಲಗಳಿಗೆ ನಿರೋಧಕವಾಗಿರುತ್ತವೆ ಆದ್ದರಿಂದ ನೀವು ಆಮ್ಲಗಳೊಂದಿಗೆ ಕೆಲಸ ಮಾಡುತ್ತಿದ್ದರೆ ಅವುಗಳು ಉತ್ತಮ ಕೈಗವಸುಗಳನ್ನು ಹೊಂದಿರಬಹುದು ಇದರಿಂದ ನೀವು ಅವುಗಳನ್ನು ಸುರಕ್ಷಿತ ರೀತಿಯಲ್ಲಿ ನಿಭಾಯಿಸಬಹುದು ಏಕೆಂದರೆ ನಿಮ್ಮ ಕೈಯಲ್ಲಿ ಸುರುಳಿಯಾಡುವ ಯಾವುದನ್ನೂ ನೀವು ಬಯಸುವುದಿಲ್ಲ ನಿಮ್ಮ ಕೈಯನ್ನು ತೀವ್ರವಾಗಿ ಹಾನಿಗೊಳಿಸುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಸರಿ ನಿಮಗೆ ಸಹಾಯ ಮಾಡಲು ಸರಳ ಸುರಕ್ಷತಾ ಸಾಧನಗಳು ಇವು ಸಾಮಾನ್ಯವಾಗಿ ಲಭ್ಯವಿರುವ ಇತರ ಕೈಗವಸುಗಳು ಇದು ನೈಟ್ರೊಲ್ ಕೈಗವಸುಗಳು ಕೂಡಾ ಇವೆ ಅವುಗಳು ಇವೆ ಅವುಗಳು ಕೇವಲ ವಿಭಿನ್ನವಾದ ಆವೃತ್ತಿಗಳು ನಾನು ಪ್ರಸ್ತುತ ಧರಿಸುತ್ತಿರುವದು ವಿಭಿನ್ನ ಗಾತ್ರಗಳು ವಿಭಿನ್ನ ದಪ್ಪಗಳು ಮತ್ತು ಇನ್ನೂ ಲಭ್ಯವಿದೆ ಮತ್ತು ಅವರು ನಿಮಗೆ ಸುರಕ್ಷಿತವಾದ ಭದ್ರತೆಯನ್ನು ಒದಗಿಸುತ್ತಾರೆ ಹಾಗಾಗಿ ನಾನು ಹೇಳಿದಂತೆ ನಾನು ನಿಮಗೆ ತೋರಿಸಿದಂತೆ ಕೈಯಲ್ಲಿರುವ ಕೈಗವಸುಗಳು ಇವೆ ಅದು ನಿಮ್ಮ ಕೈಗಳಿಗೆ ಸುರಕ್ಷತೆಯನ್ನು ಒದಗಿಸುತ್ತದೆ ಮತ್ತು ನಂತರ ನಿಮ್ಮ ಮೂಗಿನ ಸುರಕ್ಷತೆ ಒದಗಿಸುವ ಮುಖವಾಡಗಳು ನಿಮ್ಮ ಉಸಿರಾಟ ಪ್ರಕ್ರಿಯೆಗಾಗಿ ಇವೆ ಮತ್ತು ರಕ್ಷಾಕವಚಗಳ ಸೆಟ್ ಮತ್ತು ನಿಮ್ಮ ಕಣ್ಣುಗಳಿಗೆ ರಕ್ಷಣೆ ಒದಗಿಸುವ ಕನ್ನಡಕಗಳು ನೀವು ಧರಿಸಿರುವ ಸಮವಸ್ತ್ರಕ್ಕೆ ಹೆಚ್ಚುವರಿಯಾಗಿ ನಿಮಗೆ ಸಾಮಾನ್ಯ ರಕ್ಷಣೆ ನೀಡುತ್ತದೆ ಆದ್ದರಿಂದ ನಾವು ಈಗ ಗ್ಯಾಸ್ ಬಾಟಲ್ ಸುರಕ್ಷತೆಯ ಬಗ್ಗೆ ಸ್ವಲ್ಪ ಮಾತನಾಡುತ್ತೇವೆ ಮತ್ತು ನಾನು ಹೇಳಿದಂತೆ ಸುರಕ್ಷತೆಯ ಕೆಲವು ಪ್ರಮುಖ ಅಂಶಗಳನ್ನು ನಾನು ಹೈಲೈಟ್ ಮಾಡುತ್ತಿದ್ದೇನೆ ಮತ್ತು ಎಲ್ಲಾ ಸಂದರ್ಭಗಳಲ್ಲಿ ಈ ವಿಷಯಗಳ ಹೆಚ್ಚು ವಿಸ್ತಾರವಾದ ಚಿಕಿತ್ಸೆ ಇದೆ ಆದ್ದರಿಂದ ನಾವು ಗ್ಯಾಸ್ ಬಾಟಲಿಯೊಂದಿಗೆ ವ್ಯವಹರಿಸುವಾಗ ನಾವು ಗಮನ ಹರಿಸಬೇಕಾದ ಅಂಶವೆಂದರೆ ಇದು ಒತ್ತಡದ ಅನಿಲದೊಳಗೆ ಇರುವ ಒಂದು ರಚನೆಯಾಗಿದೆ ಮತ್ತು ಅನಿಲವನ್ನು ಪ್ರವೇಶಿಸಲು ನಾವು ಅನಿಲದ ಮೇಲಿನ ಬಾಟಲಿ ಕುತ್ತಿಗೆಗೆ ಒಂದು ನಿಯಂತ್ರಕವನ್ನು ಹಾಕುತ್ತೇವೆ ಆದ್ದರಿಂದ ಈಗ ಒಮ್ಮೆ ನೀವು ನಿಯಂತ್ರಕವನ್ನು ಇರಿಸಿ ಕುತ್ತಿಗೆ ಸೂಕ್ಷ್ಮವಾದ ಪರಿಸ್ಥಿತಿಯಲ್ಲಿದೆ ಅಂದರೆ ಬಾಟಲಿಯು ಬೀಳುತ್ತಿದ್ದರೆ ಕುತ್ತಿಗೆ ಮುರಿಯುವುದಕ್ಕೆ ಒಂದು ಉತ್ತಮ ಅವಕಾಶವಿದೆ ಕುತ್ತಿಗೆ ಮುರಿದರೆ ಅನಿಲ ಅನಿಯಂತ್ರಿತ ರೀತಿಯಲ್ಲಿ ಹೊರಬರಬಹುದು ಮತ್ತು ಅದು ಬಹಳ ಅಪಾಯಕಾರಿ ಪರಿಸ್ಥಿತಿ ಆದ್ದರಿಂದ ಅನಿಲ ಬಾಟಲಿಯನ್ನು ನೀವು ವ್ಯವಹರಿಸುವಾಗ ಅನಿಲ ಬಾಟಲಿಯು ನಿರ್ಬಂಧಿತವಾಗುವುದನ್ನು ಖಚಿತಪಡಿಸಿಕೊಳ್ಳುವುದು ಬಹಳ ಮುಖ್ಯವಾದದ್ದು ಅದು ಇಳಿಮುಖವಾಗದಂತೆ ತಡೆಯುತ್ತದೆ ಹಾಗಾಗಿ ಈ ರೀತಿಯ ಸರಪಣಿಯನ್ನು ಹಾಕುವುದು ಸರಳವಾದ ವಿಷಯ ಆದ್ದರಿಂದ ಅದನ್ನು ಗೋಡೆಗೆ ಜೋಡಿಸಲಾಗುತ್ತದೆ ಅಲ್ಲಿ ಗೋಡೆಯ ಮೇಲೆ ಉತ್ತಮ ಭದ್ರತೆ ಸಿಸ್ಟಮ್ ಇರಬೇಕು ಇದರಿಂದಾಗಿ ಬರುವ ಸರಪಣಿ ಇರುತ್ತದೆ ಮತ್ತು ನಂತರ ಅನಿಲ ಬಾಟಲ್ ಸುತ್ತಲೂ ಹೋಗುತ್ತದೆ ಆದ್ದರಿಂದ ನೀವು ಲ್ಯಾಬ್ಗೆ ತೆರಳುವ ಯಾವುದೇ ಸಮಯದಲ್ಲಿ ನೀವು ಅನಿಲ ಬಾಟಲಿಯನ್ನು ನೋಡಿದರೆ ಈ ನಿರ್ದಿಷ್ಟ ರೀತಿಯಲ್ಲಿ ಅದನ್ನು ತಡೆಗಟ್ಟಲು ನೀವು ನೋಡಬೇಕು ಅನಿಲ ಬಾಟಲಿಯ ಸುತ್ತ ಇರುವ ಸರಪಣಿಯನ್ನು ನೀವು ಹೊಂದಿದ್ದೀರಿ ಎಂದು ನೆನಪಿಟ್ಟುಕೊಳ್ಳುವುದು ಮುಖ್ಯವಾಗಿದೆ ಈ ಸರಪಳಿಯು ಸರಿಸುಮಾರಾಗಿ ಮೂರರಲ್ಲಿ ಎರಡರಷ್ಟು ಅಥವಾ ಅದಕ್ಕೂ ಮೇಲ್ಪಟ್ಟಿದೆ ಎಂದು ಖಚಿತಪಡಿಸಿಕೊಳ್ಳಿ ಬಾಟಲಿಯ ಎತ್ತರ ಮೂರು ನಾಲ್ಕನ್ನು ಹೇಳಬಹುದು ಆದ್ದರಿಂದ ಅದು ಬಾಟಲಿಯನ್ನು ಕೆಳಕ್ಕೆ ಬೀಳಿಸಲು ಸಾಧ್ಯವಿಲ್ಲ ಎಂದು ಖಾತ್ರಿಗೊಳಿಸುತ್ತದೆ ನೀವು ಸರಪಳಿ ತುಂಬಾ ಕಡಿಮೆ ಇದ್ದರೆ ನೀವು ಸುರಕ್ಷತೆಯ ಉದ್ದೇಶವನ್ನು ಪೂರೈಸಲಿಲ್ಲ ಏಕೆಂದರೆ ಅದು ತೀರಾ ಕಡಿಮೆಯಾಗಿದ್ದರೆ ಬಾಟಲಿಯು ಇನ್ನೂ ಕೆಳಗೆ ಬೀಳಬಹುದು ಆದ್ದರಿಂದ ನೀವು ಅನಿಲ ಬಾಟಲಿಗಳನ್ನು ನಿಭಾಯಿಸುತ್ತಿರುವಾಗ ನೀವು ಮಾಡಬಹುದಾದ ಅತ್ಯಂತ ಸರಳವಾದ ವಿಷಯವೆಂದರೆ ಅನಿಲ ಬಾಟಲಿಯನ್ನು ನಿರ್ವಹಿಸುವ ಪ್ರಕ್ರಿಯೆಯಲ್ಲಿ ಸುರಕ್ಷತೆಗೆ ಒಂದು ದೊಡ್ಡ ವ್ಯತ್ಯಾಸವನ್ನುಂಟುಮಾಡುತ್ತದೆ ನೀವು ಈ ರೀತಿಯ ಸರಣಿ ವ್ಯವಸ್ಥೆಯನ್ನು ಹೊಂದಿರುವಿರಿ ಎಂದು ಖಚಿತಪಡಿಸಿಕೊಳ್ಳುವುದು ನಂತರ ನೀವು ತಿಳಿದಿರುವ ಅನಿಲ ಬಾಟಲಿಯನ್ನು ಸುರಕ್ಷಿತವಾಗಿ ಹಿಡಿದಿಟ್ಟುಕೊಳ್ಳುತ್ತದೆ ಇದು ಗ್ಯಾಸ್ ಬಾಟಲ್ ಬೀಳಲು ಅನುಮತಿಸುವುದಿಲ್ಲ ನೀವು ಗ್ಯಾಸ್ ಬಾಟಲಿಯ ಮೇಲೆ ನಿಯಂತ್ರಕವನ್ನು ಹಾಕಿದ ಕ್ಷಣ ಇದು ಮುಖ್ಯವಾಗುತ್ತದೆ ನಿಮ್ಮ ಪ್ರಯೋಗಾತ್ಮಕ ಸೆಟಪ್ನಲ್ಲಿ ಅಥವಾ ನಿಮ್ಮ ಪ್ರಯೋಗಾಲಯದಲ್ಲಿ ನೀವು ಎಂದಿಗೂ ಗ್ಯಾಸ್ ಬಾಟಲಿಯನ್ನು ಹೊಂದಿರಬಾರದು ಅಲ್ಲಿ ನೀವು ಈ ಕುತ್ತಿಗೆಯನ್ನು ಮುಚ್ಚಿಲ್ಲದಿರುವ ನಿಯಂತ್ರಕವನ್ನು ಇರಿಸಿದ್ದೀರಿ ಮತ್ತು ನೀವು ಇನ್ನೂ ಅದನ್ನು ನಿರ್ಬಂಧಿಸದೆ ಅಥವಾ ತಡೆಗಟ್ಟುವ ಅಥವಾ ಸುರಕ್ಷಿತವಾಗಿ ಹೊಂದಿಲ್ಲ ಆದ್ದರಿಂದ ನೀವು ಈ ನಿರ್ದಿಷ್ಟ ವಿಧಾನವನ್ನು ಸರಿಯಾಗಿ ಹೊಂದಿಸಬೇಕು ಮತ್ತು ಅನಿಲ ಬಾಟಲಿಗಳಿಗೆ ಸಂಬಂಧಿಸಿದ ಸುರಕ್ಷತೆಯ ಒಂದು ಪ್ರಮುಖ ಅಂಶವಾಗಿದೆ ಪ್ರಾಸಂಗಿಕವಾಗಿ ನೀವು ಗ್ಯಾಸ್ ಬಾಟಲಿಯನ್ನು ಸಾಗಿಸಲು ನೀವು ಪ್ರಯತ್ನಿಸಿದಾಗ ಅದೇ ಸುರಕ್ಷತೆ ಕೂಡಾ ಇರುತ್ತದೆ ವಿಶಿಷ್ಟವಾಗಿ ಅನಿಲ ಬಾಟಲ್ ಸಾಗಿಸಲು ಟ್ರಾಲಿಗಳು ಇವೆ ಆ ಟ್ರಾಲಿಗಳು ಅವುಗಳಲ್ಲಿ ಒಂದೇ ರೀತಿಯ ವ್ಯವಸ್ಥೆಯನ್ನು ಹೊಂದಿವೆ ಆದ್ದರಿಂದ ಅನಿಲ ಬಾಟಲಿಯು ಆ ಟ್ರಾಲಿಗೆ ಲೋಡ್ ಆಗುತ್ತದೆ ಮತ್ತು ಅನಿಲ ಬಾಟಲಿಯನ್ನು ಭದ್ರಪಡಿಸುವ ಒಂದು ವ್ಯವಸ್ಥೆಯು ಇರುತ್ತದೆ ಮತ್ತು ಅದನ್ನು ಕೆಳಗಿಳಿಯುವುದನ್ನು ತಡೆಯುತ್ತದೆ ಮತ್ತು ಅದು ನೀವು ಇಲ್ಲಿ ನೋಡುವುದನ್ನು ಹೋಲುತ್ತದೆ ಆ ರೀತಿಯ ಅನಿಲ ಬಾಟಲಿಯ ಸುತ್ತಲೂ ಸೂಕ್ತವಾದ ಎತ್ತರದಲ್ಲಿ ಹೋಗುತ್ತದೆ ಮತ್ತು ಅನಿಲ ಬಾಟಲಿಗಳನ್ನು ಭದ್ರಪಡಿಸುತ್ತದೆ ಅದು ಕೆಳಕ್ಕೆ ಬೀಳದಂತೆ ಮಾಡುತ್ತದೆ ಆದ್ದರಿಂದ ನೀವು ಮಾಡಬಹುದಾದ ಒಂದು ಸರಳ ವಿಷಯವೆಂದರೆ ನಿಮ್ಮ ಪ್ರಯೋಗಾಲಯ ಮತ್ತು ನಿಮ್ಮ ಪ್ರಯೋಗದ ಸುರಕ್ಷತೆಯನ್ನು ಹೆಚ್ಚಿಸುದು ಸಂಪೂರ್ಣವಾದ ಅಗತ್ಯವಾಗಿರುತ್ತದೆ ನಿಮ್ಮ ಪ್ರಯೋಗಾಲಯದಲ್ಲಿ ಸುರಕ್ಷಿತವಾಗಿಲ್ಲದ ಗ್ಯಾಸ್ ಬಾಟಲಿಯನ್ನು ನೀವು ಹೊಂದಿರಬಾರದು